ತರಂಗಗಳು ಮತ್ತು ತರಂಗ ಸಮೀಕರಣ ನಾವು ಮ್ಯಾಕ್ಸ್ವೆಲ್ ಸಮೀಕರಣಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ಇಂದು ನಾವು ಮಾಡಲಿರುವುದು ಮ್ಯಾಕ್ಸ್ವೆಲ್ ನ ಸಮೀಕರಣಗಳು ವಿದ್ಯುತ್ಕಾಂತೀಯ ತರಂಗಗಳ ಅಸ್ತಿತ್ವಕ್ಕೆ ಹೇಗೆ ಕಾರಣವಾಗುತ್ತವೆ ಎಂಬುದರ ಕುರಿತು ಮಾತನಾಡುವುದು ನಾವು ವಿದ್ಯುತ್ಕಾಂತೀಯ ತರಂಗಗಳ ಅರ್ಥವನ್ನು ಈ ವಿದ್ಯುತ್ ಮತ್ತು ಕಾಂತೀಯ ಅಡಚಣೆಗಳು ಪರಸ್ಪರ ಉಳಿಸಿಕೊಂಡಿವೆ ಮತ್ತು ಜಾಗವನ್ನು ಹರಡುತ್ತವೆ ಅದನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ತರಂಗಗಳು ಏನೆಂದು ನಾವು ಮೊದಲು ಅರ್ಥಮಾಡಿಕೊಳ್ಳಬೇಕು ತರಂಗಗಳು ಮತ್ತು ತರಂಗ ಸಮೀಕರಣ ಆದ್ದರಿಂದ ಇಂದು ಈ ಉಪನ್ಯಾಸದಲ್ಲಿ ತರಂಗ ಸಮೀಕರಣ ಎಂದರೇನು ಅದು ಎಲ್ಲಿಂದ ಬರುತ್ತದೆ ಯಾವ ತರಂಗ ವಿದ್ಯಮಾನವನ್ನು ಅರ್ಥಮಾಡಿಕೊಳ್ಳಲು ನಾವು ಸ್ವಲ್ಪ ಸಮಯವನ್ನು ಕಳೆಯಲಿದ್ದೇವೆ ನಾನು ಪ್ರಸರಣವಿಲ್ಲದ ಅಲೆಗಳ ಬಗ್ಗೆ ಮಾತನಾಡುತ್ತೇನೆ ನಾನ್ ಡಿಸ್ಪರ್ಸಿವ್ ಎಂದರೆ ನನ್ನ ಪ್ರಕಾರ ಅದು ಚಲಿಸುವಾಗ ವಿರೂಪಗೊಳ್ಳದ ಅಲೆ ಸರಳವಾಗಿ ಹೇಳುವುದಾದರೆ ಇದು ಏನು ಆದ್ದರಿಂದ ತರಂಗ ಏನೆಂದು ಅರ್ಥಮಾಡಿಕೊಳ್ಳೋಣ ನಿರ್ದಿಷ್ಟವಾಗಿ ನಾವು ಅರ್ಥಮಾಡಿಕೊಳ್ಳಲು ಬಯಸುತ್ತೇವೆ ತರಂಗ ಎಂದರೆ ವಸ್ತುವಿನ ಕಣವು ಒಂದು ಸ್ಥಳದಿಂದ ಇನ್ನೊಂದಕ್ಕೆ ಚಲಿಸುತ್ತದೆಯೇ ಮತ್ತು ಉತ್ತರ ಇಲ್ಲ ಉದಾಹರಣೆಗೆ ನೀವು ನೀರಿನ ಅಲೆಗಳನ್ನು ನೋಡಿದ್ದೀರಿ ಅಲ್ಲಿ ನಾನು ಅಡಚಣೆ ಮಾಡಿದರೆ ಅದು ಹೊರಗೆ ಚಲಿಸುತ್ತದೆ ಆದರೆ ನೀರು ಹೊರಹೋಗುವುದನ್ನು ನಾವು ನೋಡುವುದಿಲ್ಲ ಅಂತೆಯೇ ನಾನು ಮಾತನಾಡುವಾಗ ಒತ್ತಡದ ಅಲೆಯು ಹೋಗುತ್ತಿದೆ ಆದರೆ ಇದರ ಅರ್ಥವಲ್ಲ ಈ ವಿಶೇಷ ತರಂಗದಿಂದ ಗಾಳಿಯು ಒಂದು ಬದಿಯಿಂದ ಇನ್ನೊಂದು ಕಡೆಗೆ ಚಲಿಸುತ್ತಿದೆ ಏನಾಗುತ್ತದೆ ಎಂದರೆ ಅಲೆಯಲ್ಲಿ ಪ್ರಯಾಣಿಸುವ ಅಡಚಣೆ ಇದೆ ಆದ್ದರಿಂದ ನಾನು ಮಾತನಾಡುತ್ತಿರುವಾಗ ನಾನು ಇಲ್ಲಿ ಗಾಳಿಯಲ್ಲಿ ಗೊಂದಲವನ್ನು ಸೃಷ್ಟಿಸುತ್ತಿದ್ದೇನೆ ಅದರಲ್ಲಿ ನಾನು ಒತ್ತಡದ ವ್ಯತ್ಯಾಸವನ್ನು ರಚಿಸುತ್ತಿದ್ದೇನೆ ಒತ್ತಡದ ವ್ಯತ್ಯಾಸವು ಚಲಿಸುತ್ತದೆ ಆದರೆ ವಸ್ತುವಿನ ಕಣವು ಒಂದು ಸ್ಥಳದಿಂದ ಇನ್ನೊಂದಕ್ಕೆ ಹೋಗುವುದಿಲ್ಲ ಅಂತೆಯೇ ನೀರಿನ ಅಲೆಗಳಲ್ಲಿ ನಾನು ಒಂದು ಸ್ಥಳದಿಂದ ಇನ್ನೊಂದಕ್ಕೆ ಚಲಿಸುವ ಅಡಚಣೆಯನ್ನು ಸೃಷ್ಟಿಸುತ್ತೇನೆ ಆದರೆ ನೀರು ಒಂದು ಸ್ಥಳದಿಂದ ಇನ್ನೊಂದಕ್ಕೆ ಚಲಿಸುವುದಿಲ್ಲ ಆದ್ದರಿಂದ ನಾವು ಅಲೆಯಲ್ಲಿ ಮಾತನಾಡುತ್ತಿರುವುದು x ಅಕ್ಷದ ಕಡೆಗೆ ಚಲಿಸುವ ಅಲೆಯ ಬಗ್ಗೆ ನಾನು ಯೋಚಿಸುತ್ತಿದ್ದೇನೆ ಎಂದು ಭಾವಿಸೋಣ ನನಗೆ ತೊಂದರೆಯಿದ್ದರೆ ಮತ್ತು ಅದನ್ನು ಕರೆಯೋಣ ಅಥವಾ ಅಡಚಣೆಯಿಂದ ಸೂಚಿಸೋಣ x ಸಮಯದಲ್ಲಿ fx t 0 ಗೆ ಸಮಾನವಾಗಿರುತ್ತದೆ ಇದು ವಿರೂಪಗೊಳ್ಳದೆ ಪ್ರಯಾಣಿಸುತ್ತದೆ ಇದರ ಅರ್ಥವೇನೆಂದರೆ ಅದು ಚಲಿಸುವಾಗ ಅದು ಬಹುಮಟ್ಟಿಗೆ ಒಂದೇ ಆಗಿರುತ್ತದೆ ಆದ್ದರಿಂದ ನಾನು ದೂರದ ಮೂಲಕ ಚಲಿಸಿದೆ ಎಂಬುದನ್ನು ಹೊರತುಪಡಿಸಿ ಸಾಧ್ಯವಾದಷ್ಟು ಅದೇ ರೀತಿ ಮಾಡಲು ಪ್ರಯತ್ನಿಸುತ್ತೇನೆ ಕಾರ್ಯವು ಹಾಗೆಯೇ ಉಳಿದಿದೆ ಈ ಕಾರ್ಯವನ್ನು x ಮತ್ತು t ಯ ಕಾರ್ಯವೆಂದು ನಾನು ಹೇಗೆ ವಿವರಿಸಬಹುದು ಕಾರ್ಯವು ಸ್ಥಾನವನ್ನು ಮಾತ್ರ ಬದಲಾಯಿಸಿರುವುದರಿಂದ ಇದು fx t f x vt 0 ನಿಂದ ಬದಲಾಯಿಸಲ್ಪಟ್ಟಿದೆ ಆದ್ದರಿಂದ ನಾವು ಹೇಳುತ್ತಿರುವುದು ಅಡಚಣೆಯು ಒಂದೇ ಆಗಿರುತ್ತದೆ ಮತ್ತು ಅದು ಸ್ಥಳಾಂತರಗೊಂಡಿದೆ ದೂರದಿಂದ vt ಆದ್ದರಿಂದ ಧನಾತ್ಮಕ x ಅಕ್ಷದ ಉದ್ದಕ್ಕೂ ವೇಗದ v ಯೊಂದಿಗೆ ಹರಡುವ ತರಂಗದ ವಿವರಣೆಯನ್ನು ನಾನು ಇದನ್ನು ಕರೆಯುತ್ತೇನೆ ಇದೇ ರೀತಿಯಲ್ಲಿ ಈ ತರಂಗವು ವಿರುದ್ಧ ದಿಕ್ಕಿನಲ್ಲಿ ಹರಡುವುದನ್ನು ನಾನು ಯೋಚಿಸಬಹುದು ನಂತರ ಇದು ದೂರದ fx t f x vt 0 ಮೂಲಕ ಚಲಿಸುತ್ತದೆ ಅದು ಚಲಿಸುವಾಗ ಕಾರ್ಯವು ಹೇಗೆ ಬದಲಾಗುತ್ತದೆ ಅದನ್ನು ನೋಡುವ ಇನ್ನೊಂದು ವಿಧಾನವಿದೆ ಸಮಯಕ್ಕೆ ಸಂಬಂಧಿಸಿದಂತೆ ನಾನು ಈ ಕಾರ್ಯವನ್ನು ಯೋಜಿಸುತ್ತೇನೆ ಎಂದು ಭಾವಿಸೋಣ x ನಲ್ಲಿ 0 fxtfx0t xv ಇಲ್ಲಿ ನೀಡಲಾಗಿದೆ ನಂತರ ನಾನು x ನಲ್ಲಿ ಕಾರ್ಯವನ್ನು ನೋಡುತ್ತಿದ್ದರೆ ಅದೇ ಸಮಯದಲ್ಲಿ ಇದು ಹಿಂದಿನ ಸಮಯದಲ್ಲಿ x ನಲ್ಲಿ 0 ಗೆ ಸಮಾನವಾದ ಕಾರ್ಯಕ್ಕೆ ಸಮಾನವಾಗಿರುತ್ತದೆ fxt ಆಗಿರುತ್ತದೆ ಹಿಂದಿನ ಸಮಯದಲ್ಲಿ t ಮೈನಸ್ x ಓವರ್ v ಅದು ಅಲೆಯನ್ನು ಪ್ರತಿನಿಧಿಸುವ ಇನ್ನೊಂದು ವಿಧಾನವಾಗಿದೆ ಬಲ ತರಂಗವು ಎಡಕ್ಕೆ ಪ್ರಯಾಣಿಸುತ್ತಿದ್ದರೆ ನಾನುfxtfx0txv f x ಅನ್ನು ಹೊಂದಿದ್ದೇನೆ ಆದ್ದರಿಂದ ಇದು ತರಂಗವನ್ನು ಪ್ರತಿನಿಧಿಸುವ ಇನ್ನೊಂದು ವಿಧಾನವಾಗಿದೆ ಸಮೀಕರಣದ ವಿಷಯದಲ್ಲಿ ಇದರ ಅರ್ಥವೇನು ನಾನು ಈಗ f xt ರೂಪದೊಂದಿಗೆ ಕೆಲಸ ಮಾಡುತ್ತೇನೆ f ಗೆ ಸಮಾನವಾಗಿರುತ್ತದೆ ಎರಡನೆಯ ಪದವು 0 ಹಾಗಾಗಿ ನಾನು ಅದನ್ನು ಬರೆಯುವುದಿಲ್ಲ ಅಥವಾ ಎಡ ಪ್ರಯಾಣದ ತರಂಗಕ್ಕಾಗಿ f xvt ನಾವು ಸರಿಯಾದ ಪ್ರಯಾಣದ ತರಂಗವನ್ನು ಪ್ರತ್ಯೇಕಿಸೋಣ ಅಂದರೆ x ಗೆ ಸಂಬಂಧಿಸಿದಂತೆ ಇದು ∂f∂x∂f∂u ∂u∂x∂f∂usince ux vt ಆಗಿರುತ್ತದೆ ಅಲ್ಲಿ ∂f∂t∂f∂u ∂u∂t v∂f∂u ಗೆ ಸಮಾನವಾಗಿರುತ್ತದೆ ∂u∂t v∂f∂u ಗೆ ಸಮನಾಗಿರುತ್ತದೆ ಮತ್ತು ಇದು ಬಲಕ್ಕೆ ಚಲಿಸುವ ತರಂಗದ ಸಮೀಕರಣವಾಗಿದೆ ಎಡಕ್ಕೆ ಚಲಿಸುವ ತರಂಗಗೆ ಈ ಚಿಹ್ನೆಯು ಆಗುತ್ತದೆ ಆದ್ದರಿಂದ ನಾನು ಬಲಕ್ಕೆ ಚಲಿಸುವ ತರಂಗಕ್ಕೆ ಸಮೀಕರಣವನ್ನು ಪಡೆದುಕೊಂಡಿದ್ದೇನೆ ಇದು ∂f∂x 1v∂f∂t ಗೆ ಸಮಾನವಾಗಿರುತ್ತದೆ ಅಥವಾ ಎಡಕ್ಕೆ ಚಲಿಸುವ ತರಂಗಕ್ಕೆ ∂f∂x 1v∂∂t ಗೆ ಸಮಾನವಾಗಿರುತ್ತದೆ ಇವುಗಳು ಎಡಕ್ಕೆ ಅಥವಾ ಬಲಕ್ಕೆ ಪ್ರಯಾಣಿಸುವ ಅಲೆಗಳಿಗೆ ಮಾನ್ಯವಾದ ತರಂಗ ಸಮೀಕರಣಗಳಾಗಿವೆ ಎರಡರ ಸೂಪರ್ಪೋಸಿಶನ್ ಆಗಿರುವ ಅಲೆಯ ಬಗ್ಗೆ ಏನು ಅಲೆಯ ಬಗ್ಗೆ ಏನು ಅದು ಪ್ರಯಾಣಿಸುವುದಿಲ್ಲ ಮತ್ತು ಅದು ಎಡಕ್ಕೆ ಪ್ರಯಾಣಿಸುತ್ತಿದೆಯೇ ಅಥವಾ ಬಲಕ್ಕೆ ಪ್ರಯಾಣಿಸುತ್ತಿದೆಯೇ ಎಂಬುದನ್ನು ನಾನು ಯಾವಾಗಲೂ ನಿರ್ದಿಷ್ಟಪಡಿಸಬೇಕೇ ನಾವು ಹಾಗೆ ಮಾಡುವುದಿಲ್ಲ ಬದಲಿಗೆ ನಾವು ಈ ಎರಡು ಸಮೀಕರಣಗಳನ್ನು ಸಂಯೋಜಿಸುತ್ತೇವೆ ಯಾವುದೇ ರೀತಿಯಲ್ಲಿ ಸಾಮಾನ್ಯ ಸಮೀಕರಣವನ್ನು ಬರೆಯುತ್ತೇವೆ ಅದು ಎಡಕ್ಕೆ ಪ್ರಯಾಣಿಸಬಹುದು ಅಥವಾ ಬಲಕ್ಕೆ ಪ್ರಯಾಣಿಸಬಹುದು ಅಥವಾ ಸ್ಥಾಯಿ ತರಂಗವಾಗಿರಬಹುದು ಸ್ಟ್ರಿಂಗ್ ಕಂಪನದಂತೆ ಪ್ರಯಾಣಿಸುವುದಿಲ್ಲ ಆ ಸಂದರ್ಭದಲ್ಲಿ ನೀವು ಗಮನಿಸಿದಂತೆ ನಾವು ∂x±1v∂t ಬರೆದಿರುವುದರಿಂದ ಇದು ತಕ್ಷಣವೇ ಸೂಚಿಸುತ್ತದೆ 2x21v22t2 ಆದ್ದರಿಂದ ಎಡಕ್ಕೆ ಪ್ರಯಾಣಿಸುವ ಅಥವಾ ಬಲಕ್ಕೆ ಪ್ರಯಾಣಿಸುವ ಯಾವುದೇ ತರಂಗಕ್ಕಾಗಿ ನಾನು ಬರೆಯಬಹುದು 2fx21v22ft2 ಸಮಾನವಾಗಿರುತ್ತದೆ ಇದು ಎಡಕ್ಕೆ ಚಲಿಸುವ ಅಲೆಯನ್ನು ವಿವರಿಸುತ್ತದೆ ಬಲಕ್ಕೆ ಪ್ರಯಾಣಿಸುತ್ತದೆ ಅಥವಾ ಎರಡರ ಸೂಪರ್ಪೋಸಿಷನ್ ಅಥವಾ ಸ್ಥಾಯಿ ತರಂಗ ಅಥವಾ ಯಾವುದಾದರೂ ಒಂದು ವ್ಯವಸ್ಥೆಯಲ್ಲಿನ ಅಡಚಣೆಯ ಚಲನೆಯನ್ನು ನಾನು ಪಡೆಯಲು ಸಾಧ್ಯವಾದರೆ ಈ ರೀತಿಯ ಸಮೀಕರಣ ನಂತರ ನಾನು ಸ್ವಯಂಚಾಲಿತವಾಗಿ v ಸಹ ಪಡೆಯುತ್ತೇನೆ ಇದನ್ನು ಈಗ ಉದಾಹರಣೆಗಳ ಮೂಲಕ ನೋಡೋಣ ಉದಾಹರಣೆಗೆ 1 ನಾನು ಸ್ಟ್ರಿಂಗ್ ನಲ್ಲಿ ತರಂಗವನ್ನು ತೆಗೆದುಕೊಳ್ಳುತ್ತೇನೆ ಅಂದರೆ ಒಂದು ಸ್ಟ್ರಿಂಗ್ ಇದೆ ಅದರಲ್ಲಿ ಟೆನ್ಷನ್ T ಇದೆ ಮತ್ತು ಅದರ ದ್ರವ್ಯರಾಶಿ ಪ್ರತಿ ಯೂನಿಟ್ ಉದ್ದಕ್ಕೆ ಸಮಾನವಾಗಿರುತ್ತದೆ ನಾನು ಅದನ್ನು ವಿರೂಪಗೊಳಿಸಿದರೆ ವೈಶಾಲ್ಯವು ತುಂಬಾ ಚಿಕ್ಕದಾಗಿದೆ ಅದರ ವೈಶಾಲ್ಯವು ತುಂಬಾ ಚಿಕ್ಕದಾಗಿದೆ ನಂತರ ನಾನು ಇಲ್ಲಿಯೇ ಒಂದು ಸಣ್ಣ ಭಾಗವನ್ನು ತೆಗೆದುಕೊಂಡರೆ ನಾನು ಈ ಭಾಗವನ್ನು ನೋಡಿದರೆ ಅಲೆಯು ಮುಂದುವರೆದಂತೆ ಈ ಭಾಗವು ಮೇಲಕ್ಕೆ ಮತ್ತು ಕೆಳಕ್ಕೆ ಚಲಿಸುತ್ತದೆ ಮತ್ತು ಅದಕ್ಕಾಗಿ ಸಮೀಕರಣವನ್ನು ಪಡೆಯೋಣ ಉದ್ವೇಗದ ಕಾರಣದಿಂದಾಗಿ ಪುನಃಸ್ಥಾಪನೆ ಶಕ್ತಿ ಇರುವುದರಿಂದ ಇದು ಮೇಲಕ್ಕೆ ಮತ್ತು ಕೆಳಕ್ಕೆ ಚಲಿಸುತ್ತದೆ ಈಗ ಈ ಭಾಗವನ್ನು ಇಲ್ಲಿ ನೋಡೋಣ ಟೆನ್ಶನ್ T ಈ ರೀತಿ ಎಳೆಯುತ್ತದೆ ಬಲಭಾಗದಲ್ಲಿರುವ ಈ ಉದ್ವೇಗವು ಈ ರೀತಿ ಎಳೆಯುತ್ತಿದೆ ಆದ್ದರಿಂದ ನಿವ್ವಳ ಲಂಬ ಬಲವು Vertical componentTsin2 Tsin1Horizontal componentT T0 ಆಗಿದೆ ಆದ್ದರಿಂದ ಎರಡು ಲಂಬ ಘಟಕಗಳಲ್ಲಿನ ಈ ಸಮತೋಲನವು ಸ್ಟ್ರಿಂಗ್ ಅನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಹೋಗುವಂತೆ ಮಾಡುತ್ತದೆ ನಾವು 2 ಮತ್ತು 1 ಅನ್ನು ಲೆಕ್ಕ ಹಾಕೋಣ ಆದ್ದರಿಂದ ನಾವು ಈ ಸ್ಟ್ರಿಂಗ್ ಮತ್ತು ಇಲ್ಲಿ ಒಂದು ಸಣ್ಣ ಭಾಗವನ್ನು ನೋಡುತ್ತಿದ್ದೇವೆ ನಿವ್ವಳ ಬಲಗಳು T ನಾನು ಇಲ್ಲಿ ಉದ್ದವನ್ನು dx ಎಂದು ತೆಗೆದುಕೊಂಡರೆ 1 ಸ್ಥೂಲವಾಗಿ 1≈tan 1 ಆಗಿದೆ ಮತ್ತು ನಾವು ಈ ಸ್ಥಳಾಂತರವನ್ನು y ಎಂದು x ನ ಕಾರ್ಯವಾಗಿ ತೆಗೆದುಕೊಂಡರೆ ಇದು dx ನಿಂದ ಭಾಗಶಃ ಉತ್ಪನ್ನವಾಗಿದೆ ನಾನು ಭಾಗಶಃ ಬರೆಯುತ್ತಿದ್ದೇನೆ ಏಕೆಂದರೆ y x ಮತ್ತು t ಎರಡರ ಕಾರ್ಯವಾಗಿದೆ ಮತ್ತೊಂದೆಡೆ 2tan 2 ಸ್ಪರ್ಶಕವಾಗಲಿದೆ 2 ನಾನು ಅಂದಾಜು ಚಿಹ್ನೆಯನ್ನು ಬರೆಯಬಾರದು ಇದು ನಿಖರವಾಗಿ ಸಮಾನವಾಗಿರುತ್ತದೆ ಅದೇ ಸಮಯದಲ್ಲಿ t ನಲ್ಲಿ1≈tan 1∂y∂xxt tan 2∂y∂xxxt∂y∂xxt2yx2x ಗೆ ಸಮಾನವಾಗಿ ಬರೆಯಬಹುದು ಆದ್ದರಿಂದ ಲಂಬ ಬಲವು T ಆಗಿ ಹೊರಹೊಮ್ಮುತ್ತದೆ 2∂y∂xxxt ಇದು T∂y∂xxt2yx2x ∂y∂xxt ಮತ್ತು ನಾನು ಪಡೆಯುವುದು ಇದನ್ನೇ ಈ ಬಲವು T2yx2xμ x2yt2 ಗೆ ಸಮಾನವಾಗಿರುತ್ತದೆ ಮತ್ತು ಇದು ಇಲ್ಲಿ ಈ ಸಣ್ಣ ತುಣುಕಿನ ವೇಗವರ್ಧನೆಗೆ ಸಮನಾಗಿರಬೇಕು ಮತ್ತು ಆದ್ದರಿಂದ ಈ ಸ್ಟ್ರಿಂಗ್ ನಲ್ಲಿ ತರಂಗ ಸೆಟಪ್ ಇರಲಿದೆ ಅದು ಸ್ಥಾಯಿ ತರಂಗವಾಗಿರಬಹುದು ಆದರೆ ಇದು ತರಂಗವಾಗಿದ್ದು ಇದನ್ನು 2yx2T2yt2v2Tಗೆ ಸಮಾನವಾಗಿರುತ್ತದೆ ಆದ್ದರಿಂದ ವ್ಯವಸ್ಥೆಯಲ್ಲಿ ತರಂಗ ಸಮೀಕರಣವನ್ನು ಹೇಗೆ ಪಡೆಯಲಾಗುತ್ತದೆ ಮತ್ತು ಅದು ನಿಮಗೆ ತರಂಗದ ವೇಗವನ್ನು ಸ್ವಯಂಚಾಲಿತವಾಗಿ ನೀಡುತ್ತದೆ ಎಂಬುದಕ್ಕೆ ಈ ಒಂದು ಉದಾಹರಣೆಯಾಗಿದೆ ಎರಡನೇ ಉದಾಹರಣೆಯಾಗಿ ನಾನು x ದಿಕ್ಕಿನಲ್ಲಿ ಟ್ಯೂಬ್ನ ಕೆಳಗೆ ಚಲಿಸುವ ಒತ್ತಡದ ತರಂಗವನ್ನು ತೆಗೆದುಕೊಳ್ಳುತ್ತೇನೆ ಇದಕ್ಕಾಗಿ ನಾನು ಇದರಲ್ಲಿ ಅನಿಲ ಅಥವಾ ದ್ರವದ ಒಂದು ಭಾಗವನ್ನು ಪರಿಗಣಿಸುತ್ತೇನೆ ಅದು ಇಲ್ಲಿ x ಉದ್ದವಿದೆ ಇದು ಕೆಲವು ಒತ್ತಡದಲ್ಲಿ p ಮತ್ತು ನಾವು ಇಲ್ಲಿ ಹೆಚ್ಚುವರಿ ಒತ್ತಡವನ್ನು ರಚಿಸುತ್ತೇವೆ p ಇದರಿಂದ ಎಡಭಾಗವು y x ದೂರದಿಂದ ಚಲಿಸುತ್ತದೆ ಈ ಒತ್ತಡವು ಹರಡುತ್ತದೆ ಮತ್ತು ಅದು ತನ್ನ ಸ್ಥಾನವನ್ನು ಬದಲಾಯಿಸುತ್ತದೆ ಆದ್ದರಿಂದ ಬಲಭಾಗದಲ್ಲಿ ಈ ರೇಖೆಯು Ay x x ನಿಂದ ಚಲಿಸುತ್ತದೆ ನಾವು ಏನು ಮಾಡಲು ಬಯಸುತ್ತೇವೆ ಈ ಒತ್ತಡದ ವ್ಯತ್ಯಾಸವನ್ನು ನೋಡಿ Ayxx Ayx ಅದು ಯಾವ ಬಲವನ್ನು ಸೃಷ್ಟಿಸುತ್ತದೆ ನಾವು ತೆಗೆದುಕೊಂಡ ಈ ಸಣ್ಣ ಭಾಗದ ವೇಗವರ್ಧನೆಗೆ ಸಂಬಂಧಿಸಿ ಮತ್ತು ನಾವು ಪಡೆಯುವ ಸಮೀಕರಣವನ್ನು ನೋಡಿ ಮೊದಲಿಗೆ ಈ p ಏನು ಮಾಡುತ್ತದೆ ಇದು ಪರಿಮಾಣವನ್ನು ಬದಲಾಯಿಸುತ್ತದೆ ಈ ಅಡ್ಡ ವಿಭಾಗವು A ಎಂದು ಊಹಿಸಿ ಪರಿಮಾಣದಲ್ಲಿನ ಬದಲಾವಣೆಯನ್ನು ನಾವು ಮೊದಲು ಲೆಕ್ಕಾಚಾರ ಮಾಡೋಣ ಆದ್ದರಿಂದ ಪರಿಮಾಣದಲ್ಲಿನ ಬದಲಾವಣೆಯುAyxx Ayx ಆಗಿರುತ್ತದೆ ನಾವು ಎರಡು ಲಂಬ ರೇಖೆಗಳ ನಡುವೆ ತೆಗೆದುಕೊಂಡ ಈ ಭಾಗದ ಪರಿಮಾಣದಲ್ಲಿನ ಬದಲಾವಣೆ ಇದು ಮತ್ತು ಇದು A∂y∂xx ಪರಿಮಾಣದಲ್ಲಿನ ಈ ಬದಲಾವಣೆಯು ಎಡಭಾಗದಲ್ಲಿರುವ ಈ ಒತ್ತಡದ p ನಿಂದ ಉಂಟಾಗುತ್ತದೆ ಡೆಲ್ಟಾ p ಜೊತೆಗೆ ಡೆಲ್ಟಾ 2 p ಬಲಭಾಗದಲ್ಲಿ ಈ ಡೆಲ್ಟಾ 2 p ಅಸಮತೋಲಿತ ಶಕ್ತಿಯಾಗಿದ್ದು ಅದು ಈ ಭಾಗದ ವೇಗವರ್ಧನೆಗೆ ಕಾರಣವಾಗುತ್ತದೆ ಆದ್ದರಿಂದ ವ್ಯಾಖ್ಯಾನದಂತೆ p∂P∂VV ಗೆ ಸಮಾನವಾಗಿರುತ್ತದೆ ನಾನು ಇದನ್ನು V∂P∂VVV ಎಂದು ಬರೆಯಬಹುದು ಗಮನಿಸಿ ಈ ಪ್ರಮಾಣ V∂P∂V ಬಲ್ಕ್ ಮಾಡ್ಯುಲಸ್ ಆಗಿದೆ ಮತ್ತು ಆದ್ದರಿಂದ ನಾನು ಇದನ್ನು B∂y∂x ಎಂದು ಬರೆಯಬಹುದು ಆದ್ದರಿಂದ ನಾವು ಲೆಕ್ಕಾಚಾರ ಮಾಡಿರುವುದು ಈ ಟ್ಯೂಬ್ನಲ್ಲಿ ಇದು p ಒತ್ತಡದಲ್ಲಿದೆ ನಾನು ಇಲ್ಲಿ p ಅನ್ನು ಅನ್ವಯಿಸಿದಾಗ ಇಲ್ಲಿ ಸಣ್ಣ ಪರಿಮಾಣವು ಬದಲಾಗುತ್ತದೆ ಮತ್ತು ಈ p B ∂y∂x ಎಂದು ನೀಡಲಾಗುತ್ತದೆ ಬಲಭಾಗದ ಒತ್ತಡವು pxp B ∂y∂xxx ಆಗಿದೆ ಆದ್ದರಿಂದ B ∂y∂x Bx ಆಗಿರುತ್ತದೆ ಮತ್ತು ಇದು A B ∂y∂x Bx B ∂y∂x ಆಗಿರುತ್ತದೆ ಈ B ∂y∂x ಪದವು ರದ್ದುಗೊಳ್ಳುತ್ತದೆ ಮತ್ತು ನಾನು ಅಸಮತೋಲಿತ ಬಲವನ್ನು B2yx2ρ2yt2 ಎಂದು ಪಡೆಯುತ್ತೇನೆ ಆದ್ದರಿಂದ ಸಮೀಕರಣವು 2yx2 ρB 2yt2ಗೆ ಸಮಾನವಾಗಿರುತ್ತದೆ ಇದು ತಕ್ಷಣವೇ ನನಗೆ ನೀಡುತ್ತದೆ ವೇಗ v2Bρ ಆಗಿದೆ ಈ ಸೂತ್ರವು ನಿಮಗೆ ತಿಳಿದಿದೆ ನಾವು B ಅನ್ನು ಬರೆದಾಗ ಇದು dv ಯಿಂದ ಮೈನಸ್ v dp ಗೆ ಸಮಾನವಾಗಿರುತ್ತದೆ ಅದು ಸ್ಥಿರವಾದ ತಾಪಮಾನ ಅಥವಾ ಅಡಿಯಾಬಾಟಿಕ್ ಎಂದು ನಾವು ನಿರ್ದಿಷ್ಟಪಡಿಸಲಿಲ್ಲ ಗಾಳಿಯಲ್ಲಿ ಬದಲಾವಣೆಗಳು ಸಂಭವಿಸಿದಾಗ ಯಾವುದೇ ಶಾಖ ವರ್ಗಾವಣೆಯಾಗುವುದಿಲ್ಲ ಎಂದು ವಾದಿಸಲಾಗಿದೆ ಎಂದು ನಿಮಗೆ ಚೆನ್ನಾಗಿ ತಿಳಿದಿದೆ ಆದ್ದರಿಂದ ನಾವು ತರಂಗ ಆ ಮೂಲಕ ಅದು x ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ವೈಶಾಲ್ಯವು y ಮತ್ತು z ನಿಂದ ಸ್ವತಂತ್ರವಾಗಿರುತ್ತದೆ ಆದ್ದರಿಂದ ಉದಾಹರಣೆಗೆ ನಾನು xy ಮತ್ತು z ಹೊಂದಿದ್ದರೆ ಒಂದು ಪ್ಲೇನ್ ತರಂಗವು ಈ ತರಂಗ ಮುಂಭಾಗವನ್ನು ಹೊಂದಿರುತ್ತದೆ ಇದು yz ಪ್ಲೇನ್ನಾದ್ಯಂತ ಒಂದೇ ವೈಶಾಲ್ಯವನ್ನು ಹೊಂದಿರುತ್ತದೆ ಮತ್ತು ಈ ಅಡಚಣೆಯು x ದಿಕ್ಕಿನಲ್ಲಿ ಚಲಿಸುತ್ತದೆ ನಾವು y x ನಿಂದ ಅಡಚಣೆಯನ್ನು ಹೊಂದಿರುವ ಹಾರ್ಮೋನಿಕ್ ತರಂಗಗಳನ್ನು ಸಹ ಪರಿಗಣಿಸಿದ್ದೇವೆ ಇದು yxtAsin2πx vt ಗೆ ಸಮಾನವಾಗಿರುತ್ತದೆ ಇದು 2yx2 A422sin 2πx vt ಸಮೀಕರಣವನ್ನು ಪೂರೈಸುವುದನ್ನು ನೀವು ನೋಡಬಹುದು ಮತ್ತು2yt2 A 422sin 2πx vt ಆಗಿರುತ್ತದೆ ಮತ್ತು ನೀವು ಅದನ್ನು ಪರಿಶೀಲಿಸಬಹುದು ಇದು ನಂತರ ಕ್ಕೆ ಸಮಾನವಾಗಿರುವ ವೇಗದೊಂದಿಗೆ ತರಂಗ ಸಮೀಕರಣವನ್ನು ಪೂರೈಸುತ್ತದೆ